ನಮಸ್ಕಾರ ಮತ್ತು ನಮ್ಮ ಮೆಕ್ಯಾನೊಬಯಾಲಜಿ ಪರಿಚಯದ ಎನ್ಪಿಟಿಇಎಲ್ ಕೋರ್ಸ್ ನ ಹತ್ತನೇ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಎರಡು ಉಪನ್ಯಾಸಗಳಲ್ಲಿ ನಾವು ಎಎಫ್ಎಂ ಬಳಸಿ ಪ್ರೋಟೀನ್ ತೆರೆದುಕೊಳ್ಳುವುದನ್ನು ಹೇಗೆ ಕಂಡುಹಿಡಿಯಬಹುದು ಮತ್ತು ಫೈಬ್ರೊನೆಕ್ಟಿನ್ ನ ನಿರ್ದಿಷ್ಟ ಉದಾಹರಣೆಯನ್ನು ತೆಗೆದುಕೊಳ್ಳುವ ಮೂಲಕ ಶಕ್ತಿಗಳು ಪ್ರೋಟೀನ್ ಗಳ ತೆರೆದುಕೊಳ್ಳುವ ಡೈನಾಮಿಕ್ಸ್ ನ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ಅಧ್ಯಯನ ಮಾಡಲು ನಾವು ಅದನ್ನು ಹೇಗೆ ಬಳಸಿಕೊಳ್ಳಬಹುದು ಎಂಬುದರ ಕುರಿತು ಚರ್ಚಿಸಿದ್ದೇನೆ ಮೊದಲು ನಾವು ಗಮನಿಸಿದ್ದನ್ನು ಅಥವಾ ಹಿಂದಿನ ತರಗತಿಯಲ್ಲಿ ನಾವು ಚರ್ಚಿಸಿದ್ದನ್ನು ಸಂಕ್ಷಿಪ್ತವಾಗಿ ಪುನರಾವರ್ತಿಸುವ ಮೂಲಕ ಪ್ರಾರಂಭಿಸೋಣ ನಾನು ಸಾ ಟೂತ್ ಪ್ರೊಫೈಲ್ ಅನ್ನು ಪರಿಚಯಿಸಿದ್ದೇನೆ ವಿರಳ ಸಾಂದ್ರತೆಯೊಂದಿಗೆ ನೀವು ಪ್ರೋಟೀನ್ ತೆರೆದುಕೊಳ್ಳುವ ಅಧ್ಯಯನಗಳನ್ನು ಮಾಡಿದಾಗ ಮತ್ತು ನೀವು ಎಎಫ್ಎಂ ನೊಂದಿಗೆ ಪ್ರೋಟೀನ್ ಅನ್ನು ಎಳೆಯುತ್ತೀರಿ ನಿಮ್ಮ ಸಾ ಟೂತ್ ಪ್ರೊಫೈಲ್ ಈ ರೀತಿ ಕಾಣುತ್ತದೆ ಈ ಸಂದರ್ಭದಲ್ಲಿ ನೀವು ನೋಡುವುದು ನಾಲ್ಕು ಪೀಕ್ ಗಳಿವೆ ಎಂದು ಈ ಪೀಕ್ ಗಳನ್ನು ನಾವು ಹೇಗೆ ನಿಯೋಜಿಸುತ್ತೇವೆ ಈ ಮೊದಲ ಪೀಕ್ ಮೇಲ್ಮೈಯಿಂದ ಪ್ರೋಟೀನ್ ಅನ್ನು ಬೇರ್ಪಡಿಸುವುದರೊಂದಿಗೆ ಸಂಬಂಧಿಸಿದೆ ಎಂದು ನಾನು ಹೇಳಿದೆ ಮತ್ತು ಕೊನೆಯ ಪೀಕ್ ನ ತುದಿಯಿಂದ ಪ್ರೋಟೀನ್ ನ ಬೇರ್ಪಡುವಿಕೆಗೆ ಅನುರೂಪವಾಗಿದೆ ಮೂಲಭೂತವಾಗಿ ಮಧ್ಯದ ಪೀಕ್ ಗಳು ಈ ಎರಡು ಪೀಕ್ ಗಳು ನಿಮ್ಮ ಆಸಕ್ತಿಯ ಪ್ರೋಟೀನ್ ಗಾಗಿ ನಿಮ್ಮ ಡೇಟಾ ಪೀಕ್ ಗಳಾಗಿವೆ ಸಾಮಾನ್ಯವಾಗಿ ಒಂದು ನಿರ್ದಿಷ್ಟ ಪ್ರಯೋಗದಲ್ಲಿ ನೀವು ಒಟ್ಟು ಹತ್ತು ಪೀಕ್ ಗಳನ್ನು ಪಡೆಯುತ್ತೀರಿ ಎಂದು ಹೇಳೋಣ ನೀವು ಅದನ್ನು ಎಂಟಕ್ಕೆ ಮತ್ತು ಎರಡಕ್ಕೆ ಇಳಿಸಬಹುದು ಏಕೆಂದರೆ ಈ ಎರಡು ಪೀಕ್ ಗಳು ನಿಮಗೆ ತಿಳಿದಿರುವ ಮೊದಲ ಪೀಕ್ ಮತ್ತು ಕೊನೆಯ ಪೀಕ್ ಪ್ರೋಟೀನ್ ತೆರೆದುಕೊಳ್ಳುವ ಘಟನೆಗಳಲ್ಲ ಆದರೆ ಇವುಗಳು ಬೇರ್ಪಡಿಸುವ ಘಟನೆಗಳಾಗಿವೆ ಇದು ಅನಿವಾರ್ಯವಲ್ಲ ಆದರೆ ಈ ಎಂಟು ಪೀಕ್ ಗಳು ಪ್ರೋಟೀನ್ ತೆರೆದುಕೊಳ್ಳುವ ಘಟನೆಗಳಿಗೆ ಸಂಬಂಧಿಸಿವೆ ಉದಾಹರಣೆಗೆ ನೀವು ಈ ಎಳೆಯುವ ಪ್ರಯೋಗವನ್ನು ಮಾಡಿದ್ದೀರಿ ಮತ್ತು ನಿಮಗೆ ಎಂಟು ಪೀಕ್ ಗಳು ಸಿಕ್ಕಿವೆ ಎಂದು ಹೇಳೋಣ ಆದರೆ ನೀವು ಯಾವಾಗಲೂ ಎಂಟು ಪೀಕ್ ಗಳನ್ನು ಪಡೆಯಬೇಕು ಎನ್ನುವುದು ಅನಿವಾರ್ಯವಲ್ಲ ಅದಕ್ಕೆ ಕಾರಣವೆಂದರೆ ಹಿಂದಿನ ತರಗತಿಯಲ್ಲಿ ನಾನು ವಿವರಿಸಿದಂತೆ ನಿಮ್ಮ ಪ್ರೋಟೀನ್ ಹೀರಿಕೊಳ್ಳಲ್ಪಟ್ಟಾಗ ನಿಮ್ಮ ಎಎಫ್ಎಂ ತುದಿಯು ಪ್ರೋಟೀನ್ ಗೆ ಬಡಿದಲ್ಲಿ ನಿಮಗೆ ನಿಯಂತ್ರಣವಿರುವುದಿಲ್ಲ ತುದಿಯು ಒಮ್ಮೆ ಮೇಲಕ್ಕೆ ಹೋಗಲು ಪ್ರಾರಂಭಿಸಿದ ನಂತರ ಇದು ಜೋತಾಡುವ ಭಾಗವನ್ನು ಹೊಂದಿದ್ದರೆ ಅದು ತೆರೆದುಕೊಳ್ಳುವುದಿಲ್ಲ ವಿಸ್ತರಿಸಿರುವ ಈ ವಿಭಾಗವು ಮಾತ್ರ ತೆರೆದುಕೊಳ್ಳುತ್ತದೆ 'ಎಂ"M' ಮಡಿಸಿದ ಡೊಮೇನ್ ಗಳನ್ನು ಹೊಂದಿರುವ ಪ್ರೋಟೀನ್ ಗಾಗಿ ನೀವು ಎಂ ಜೊತೆಗೆ ಮತ್ತೆ ಎರಡು ಪೀಕ್ ಗಳಿಗೆ ಕಡಿಮೆ ಅಥವಾ ಸಮನಾಗಿರಬಹುದು ಗರಿಷ್ಠ ಮಟ್ಟದಲ್ಲಿ ನೀವು ಎಂ ಜೊತೆಗೆ ಮತ್ತೆ ಎರಡು ಪೀಕ್ ಗಳನ್ನು ಹೊಂದಿರುತ್ತೀರಿ ಅಲ್ಲಿ ತುದಿಯು ವಾಸ್ತವವಾಗಿ ಪ್ರೋಟೀನ್ ನ ಒಂದು ತುದಿಯನ್ನು ಸಂಪರ್ಕಿಸುತ್ತದೆ ಆದರೆ ಇತರ ಎಲ್ಲಾ ಸಂದರ್ಭಗಳಲ್ಲಿ ನೀವು ಎಂ ಜೊತೆಗೆ ಮತ್ತೆ ಎರಡು ಪೀಕ್ ಗಳಿಗಿಂತ ಕಡಿಮೆ ಇರುತ್ತದೆ ಆದ್ದರಿಂದ ಇದು ಗಮನಿಸಬೇಕಾದ ಒಂದು ವಿಷಯವಾಗಿದೆ ಈಗ ನಾವು ಹೇಳೋದಾದರೆ ನಿಮ್ಮ ಗರಿಷ್ಠತೆಯನ್ನು ನೀವು ಕಂಡುಕೊಂಡಿದ್ದೀರಿ ನಂತರ ಮೊದಲನೆಯದು ಡೇಟಾ ವನ್ನು ರೆಕಾರ್ಡ್ ಮಾಡುವುದು ಆದರೆ ಈಗ ಡೇಟಾ ವನ್ನು ವಿಶ್ಲೇಷಿಸುವ ಬಗೆ ಹೇಗೆ ನೀವು ಎಂ ಡೊಮೇನ್ ಗಳೊಂದಿಗೆ ಪ್ರೋಟೀನ್ ಹೊಂದಿದ್ದೀರಿ ಎಂದು ನಾವು ಹೇಳೋಣ ಮತ್ತು ನೀವು ಬಲ ಪೀಕ್ ಗಳನ್ನು ಪಡೆಯುತ್ತೀರಿ ಮತ್ತು ಅದು ಎಂ ಜೊತೆಗೆ ಮತ್ತೆ ಎರಡು ಪೀಕ್ ವರೆಗೆ ಇರುತ್ತೆ ಆದ್ದರಿಂದ ಎಂ ಪೀಕ್ ಗಳಿವೆ ಎಂದು ನಿಮಗೆ ತಿಳಿದಿದೆ ಈಗ ಒಂದು ವಿಶಿಷ್ಟ ತಂತ್ರದ ಭಾಗವೆಂದರೆ ನೀವು ನಿರ್ದಿಷ್ಟ ಡೊಮೇನ್ ಗಳಿಗೆ ಪೀಕ್ ಗಳನ್ನು ಹೇಗೆ ನಿಯೋಜಿಸುತ್ತೀರಿ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನೀವು ಈ ಡೊಮೇನ್ ಗಳನ್ನು ಒಂದು ಎರಡು ಮತ್ತು ಎಮ್ ಮತ್ತು ನೀವು ಎಫ್1 ಎಫ್ 2 ಮತ್ತು ಅಂತಿಮವಾಗಿ ಎಫ್ ಎಂ ವರೆಗೆ ಹೊಂದಿರುತ್ತೀರಿ ಎಫ್2 ಅಥವಾ ಒಂದು ಎಫ್ ಎಂ ಗೆ ಅನುರೂಪವಾಗಿದೆ ಎಂದು ಹೇಳಲು ಒಂದು ಅನುರೂಪವಾಗಿದೆಯೆ ಎಂದು ನಿಮಗೆ ತಿಳಿದಿಲ್ಲ ಆದ್ದರಿಂದ ನಿರ್ದಿಷ್ಟ ಡೊಮೇನ್ ಗಳಿಗೆ ನೀವು ಪೀಕ್ ಗಳನ್ನು ಹೇಗೆ ನಿಯೋಜಿಸಬಹುದು ಎಂಬುದು ಸವಾಲಿನ ವಿಷಯವಾಗಿದೆ ಮೂರು ಡೊಮೇನ್ ಪ್ರೋಟೀನ್ ಹೊಂದಿರುವ ಸರಳವಾದ ಪ್ರಕರಣವನ್ನು ತೆಗೆದುಕೊಳ್ಳೋಣ ಪ್ರತಿ ಡೊಮೇನ್ "ಸಮಾನವಾಗಿ ಸ್ಥಿರವಾಗಿರುತ್ತದೆ" ಅಷ್ಟೇ ಸ್ಥಿರವಾಗಿರುವುದು ತೆರೆದುಕೊಳ್ಳುವುದು ಸಮಾನವಾಗಿರುತ್ತದೆ ಆದರೆ "ಡೊಮೇನ್ ಗಳ ಉದ್ದ" ಬದಲಾಗುತ್ತವೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾನು ಈ ಮೂರು ಡೊಮೇನ್ ಗಳನ್ನು ಅರ್ಥಮಾಡಿಕೊಳ್ಳಲು ಈ ರೀತಿಯಾಗಿ ಚಿತ್ರಿಸುತ್ತಿದ್ದೀನಿ ಈ ಪ್ರತಿಯೊಂದು ಡೊಮೇನ್ ಗಳನ್ನು ತೆರೆದುಕೊಳ್ಳಲು ಬೇಕಾದ ಬಲವು ಒಂದೇ ಆಗಿರುತ್ತದೆ ಆದರೆ ಈ ಡೊಮೇನ್ ಗಳ ಗಾತ್ರಗಳು ಬದಲಾಗುತ್ತವೆ ಡೊಮೇನ್ ಗಳ ಉದ್ದ ಬದಲಾಗುತ್ತವೆ ಎಂದರೆ ಡೊಮೇನ್ ಗಾತ್ರಗಳು ಬದಲಾಗುತ್ತವೆ ಎಂದರ್ಥ ಈಗ ಬಲ ಕರ್ವ್ ಏನೆಂದು ನೋಡೋಣ ಸಾ ಟೂತ್ ಮಾದರಿಯು ಈ ರೀತಿ ಕಾಣುತ್ತದೆ ಮತ್ತೊಮ್ಮೆ ನಾನು ಪೀಕ್ ಗಳನ್ನು ವಜಾಗೊಳಿಸಬಹುದು ಮತ್ತು ಈ ಕೊನೆಯ ಎರಡು ಪೀಕ್ ಗಳನ್ನು ಅಂದರೆ ನಾನು ವಜಾಗೊಳಿಸಬಹುದಾದ ಮೊದಲ ಮತ್ತು ಕೊನೆಯ ಪೀಕ್ ಆದರೆ ನನಗೆ ಮೂರು ಹೆಚ್ಚುವರಿ ಪೀಕ್ ಗಳಿವೆ ಮೂರು ಹೆಚ್ಚುವರಿ ಪೀಕ್ ಗಳಿವೆ ಏಕೆಂದರೆ ನೀವು ನೋಡುವುದು ಈ ಶಕ್ತಿಗಳ ಪ್ರಮಾಣ ಒಂದೇ ಆಗಿರುತ್ತದೆ ಆದರೆ ಉದ್ದ ವಿಭಿನ್ನವಾಗಿರುತ್ತದೆ ಇದರ ಅರ್ಥ ಏನು ಒಂದೇ ಡೊಮೇನ್ ಗಾಗಿ ನೀವು ಈ ರೀತಿಯ ಪೀಕ್ ಅನ್ನು ಹೊಂದಿದ್ದೀರಿ ಎಂದು ಹೇಳೋಣ ನಂತರ ಈ ಪೀಕ್ ಇಂದ ನೀವು ನಿರ್ಧರಿಸಬಹುದಾದ ಎರಡು ವಿಷಯಗಳಿವೆ ಒಂದು ತೆರೆದುಕೊಳ್ಳುವ ಶಕ್ತಿ ಮತ್ತು ಇದು ತೆರೆದುಕೊಳ್ಳುವ ಉದ್ದ ಎಕ್ಸ್ ಅಕ್ಷವು ತೆರೆದುಕೊಳ್ಳುವ ಉದ್ದವನ್ನು ನೀಡುತ್ತದೆ ಮತ್ತು ವೈ ಅಕ್ಷವು ತೆರೆದುಕೊಳ್ಳುವ ಶಕ್ತಿಯನ್ನು ನೀಡುತ್ತದೆ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಪ್ರತಿ ಡೊಮೇನ್ ಸಮಾನವಾಗಿ ಸ್ಥಿರವಾಗಿರುವಂತಹ ಪ್ರಕರಣವನ್ನು ನಾವು ತೆಗೆದುಕೊಂಡಿದ್ದೇವೆ ಎಂದು ನಿಮಗೆ ತಿಳಿದಿದೆ ಹೀಗೆ ತೆರೆದುಕೊಳ್ಳುವ ಶಕ್ತಿಗಳು ಪರಿಮಾಣದಲ್ಲಿ ಹೋಲುತ್ತವೆ ಆದರೆ ತೆರೆದುಕೊಳ್ಳುವ ಉದ್ದ ಮಾತ್ರ ಒಂದೇ ಆಗಿರುವುದಿಲ್ಲ ಇದು ಅಂತಹ ಒಂದು ಪ್ರತಿನಿಧಿ ದತ್ತಾಂಶ ಬಿಂದುವಾಗಿದೆ ಮತ್ತು ಇದನ್ನು ಅನೇಕ ಬಾರಿ ಮಾಡಬೇಕಾಗಿದೆ ಮತ್ತು ಅಂಕಿಅಂಶಗಳನ್ನು ನಿರ್ಧರಿಸುವ ಅಗತ್ಯವಿದೆ ನಾನು ಚಿತ್ರಿಸಿದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನೀವು ಏನನ್ನು ಹೊಂದಿರುತ್ತೀರಿ ಎಂದರೆ ಎರಡು ಹಿಸ್ಟೋಗ್ರಾಮ್ಗಳು ಒಂದು ತೆರೆದುಕೊಳ್ಳುವ ಶಕ್ತಿ ಮತ್ತು ಇನ್ನೊಂದು ತೆರೆದುಕೊಳ್ಳುವ ಉದ್ದ ತೆರೆದುಕೊಳ್ಳುವ ಶಕ್ತಿಗಾಗಿ ಡೊಮೇನ್ ಗಳು ಸಮಾನವಾಗಿ ಸ್ಥಿರವಾಗಿರುತ್ತವೆ ಎಂದು ಎಲ್ಲಾ ಬಲವು ಸಮಾನ ಪ್ರಮಾಣದಲ್ಲಿರುತ್ತದೆ ಎಂದು ನಾವು ಭಾವಿಸುತ್ತೇವೆ ಆಗ ನನ್ನ ಬಳಿ ಒಂದು ಬಲದ ಪೀಕ್ ಇರುತ್ತದೆ ಇಲ್ಲಿ ಸ್ವಲ್ಪ ಹೆಚ್ಚು ಚದುರಿಹೋಗಿರಬಹುದು ಏಕೆಂದರೆ ನೀವು ಅನೇಕ ಘಟನೆಗಳಿಂದ ಅಂಕಿಅಂಶಗಳನ್ನು ಸಂಗ್ರಹಿಸುತ್ತಿದ್ದೀರಿ ಮತ್ತು ಪ್ರಮಾಣಿತ ವಿಚಲನದಲ್ಲಿ ಸಣ್ಣ ವ್ಯತ್ಯಾಸಗಳು ಇರಬಹುದು ಆದರೆ ಈ ಡೊಮೇನ್ ಗಳು ವಿಭಿನ್ನ ಉದ್ದವನ್ನು ಹೊಂದಿದ್ದರೆ ಮೂರು ಹಿಸ್ಟೋಗ್ರಾಮ್ ಗಳು ಇರುತ್ತವೆ ಅವು ಒಂದಕ್ಕೊಂದು ಅತಿಕ್ರಮಿಸುವುದಿಲ್ಲ ಅಥವಾ ಅತಿಕ್ರಮಣವಿದ್ದರೂ ಸಹ ಪೀಕ್ ಗಳು ಅತಿಕ್ರಮಿಸುವುದಿಲ್ಲ ಇದಲ್ಲದೆ ಸರಾಸರಿ ಮೌಲ್ಯವನ್ನು ಪ್ರತಿಯೊಂದು ಹಿಸ್ಟೋಗ್ರಾಮ್ ಗಳಿಗೆ ತೆಗೆದುಕೊಳ್ಳಲಾಗುತ್ತದೆ ಮತ್ತು ಪ್ರತಿಯೊಂದು ಉದ್ದಕ್ಕೂ ನಿಯೋಜಿಸಬೇಕಾಗುತ್ತದೆ ಎಲ್ 1 ಎಲ್ 2 ಎಲ್ 3 ಎಂದು ಹೇಳೋಣ ಆದ್ದರಿಂದ ಎಲ್ 1 ಚಿಕ್ಕ ಡೊಮೇನ್ ನ ವಿಸ್ತರಿಸಿದ ಉದ್ದವಾಗಿದೆ ಎಲ್2 ತೆರೆದುಕೊಳ್ಳುವ ಉದ್ದದ ಮಧ್ಯಂತರ ಡೊಮೇನ್ ಆಗಿದೆ ಮತ್ತು ಎಲ್ 3 ತೆರೆದುಕೊಳ್ಳುವ ಉದ್ದದ ಅತಿದೊಡ್ಡ ಡೊಮೇನ್ ಆಗಿದೆ ಹಾಗಾದರೆ ತೆರೆದುಕೊಳ್ಳುವ ಉದ್ದ ಎಷ್ಟು ನಿರ್ದಿಷ್ಟ ಡೊಮೇನ್ ನಲ್ಲಿನ ರೆಸಿಡಿಯು ಗಳ ಸಂಖ್ಯೆ ನಿಮಗೆ ತಿಳಿದಿದ್ದರೆ ನಂತರ ತೆರೆದುಕೊಳ್ಳುವ ಉದ್ದವು ಪ್ರತಿ ರೆಸಿಡಿಯು ಅನ್ನು ಶೂನ್ಯ ದಶಮಾಂಶ ಮೂರು ಎಂಟು 0 38 ನ್ಯಾನೊಮೀಟರ್ನಿಂದ ಗುಣಿಸಿದಾಗ ಉಳಿಕೆಗಳ ಸಂಖ್ಯೆಗೆ ಸಮನಾಗಿರಬೇಕು ಇದರೊಂದಿಗೆ ನೀವು ನೇರವಾಗಿ ತೆರೆದುಕೊಳ್ಳುವ ಉದ್ದವನ್ನು ಕಂಡುಹಿಡಿಯಬಹುದು ಏಕೆಂದರೆ ಇದನ್ನು ಲೆಕ್ಕಹಾಕಬಹುದಾದ ಅವಶೇಷಗಳ ಸಂಖ್ಯೆ ನಿಮಗೆ ತಿಳಿದಿದೆ ನೀವು ಪ್ರಾಯೋಗಿಕವಾಗಿ ಎತ್ತರವನ್ನು ಅಳೆಯುವ ಅಥವಾ ಈ ನಿರ್ದಿಷ್ಟ ಮೌಲ್ಯಕ್ಕೆ ಹತ್ತಿರವಿರುವ ಯಾವುದೇ ವಿಸ್ತರಿಸಿದ ಉದ್ದ ಮತ್ತು ನಂತರ ಈ ನಿರ್ದಿಷ್ಟ ಎಲ್ ಈ ಡೊಮೇನ್ ಗೆ ಅನುರೂಪವಾಗಿದೆ ಎಂದು ನೀವು ನಿಯೋಜಿಸಬಹುದು ಎಂದು ನಿಮಗೆ ತಿಳಿದಿದೆ ಸರಳವಾದ ಪ್ರಕರಣಗಳಿಗೆ ನೀವು ನಿಯೋಜನೆಯನ್ನು ಈ ರೀತಿ ಮಾಡುತ್ತೀರಿ ಉದಾಹರಣೆಯಾಗಿ ನೀವು ಒಂದೇ ಪೆಪ್ಟೈಡ್ ನ ಪಾಲಿಪೆಪ್ಟೈಡ್ ಅನ್ನು ವಿನ್ಯಾಸಗೊಳಿಸಿದ್ದೀರಿ ಅಥವಾ ಅಂತಹ ವಿಷಯದಲ್ಲಿರಬಹುದು ಅಂದರೆ ಎಲ್ಲಿ ನೀವು ಪುನರಾವರ್ತಿತ ಘಟಕಗಳು ಇರುತ್ತವೆಯೋ ಅಲ್ಲಿ ನಿಯೋಜನೆ ಮಾಡಬಹುದು ಆದಾಗ್ಯೂ ಹೋಲಿಸಬಹುದಾದ ಉದ್ದಗಳೊಂದಿಗೆ ಅನೇಕ ಡೊಮೇನ್ ಗಳನ್ನು ಹೊಂದಿದ್ದರೆ ಈ ವಿಧಾನವು ಕಾರ್ಯನಿರ್ವಹಿಸುವುದಿಲ್ಲ ಶಕ್ತಿಗಳು ವಿಭಿನ್ನ ಮತ್ತು ಉದ್ದಗಳು ಒಂದೇ ಆಗಿರುವ ಇತರ ಸಂದರ್ಭಕ್ಕೂ ಸರಳವಾದ ವಿಧಾನವು ಕಾರ್ಯನಿರ್ವಹಿಸುತ್ತದೆ ಡೊಮೇನ್ ಸ್ಥಿರತೆಗಳ ಬಗ್ಗೆ ನಿಮಗೆ ಮೊದಲೇ ಮಾಹಿತಿ ತಿಳಿದಿದ್ದರೆ ಪೀಕ್ ಗಳನ್ನು ನಿಯೋಜಿಸಲು ಮಾಹಿತಿಯನ್ನು ಬಳಸಬಹುದು ಆದರೆ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನೀವು ಹೋಲಿಸಬಹುದಾದ ಉದ್ದವನ್ನು ಹೊಂದಿರುವ ಅನೇಕ ಡೊಮೇನ್ ಗಳನ್ನು ಹೊಂದಿದ್ದರೆ ಈ ವಿಧಾನವು ಕಾರ್ಯನಿರ್ವಹಿಸುವುದಿಲ್ಲ ಈ ಸಂದರ್ಭಗಳಲ್ಲಿ ಏನು ಮಾಡಲಾಗಿದೆಯೆಂದರೆ ವಾಸ್ತವವಾಗಿ ಪ್ರೋಟೀನ್ ಎಂಜಿನಿಯರಿಂಗ್ ಅನ್ನು ಬಳಸುತ್ತಾ ಅಲ್ಲಿ ಅದೇ ಘಟಕ ಅಂದರೆ ಅದೇ ಡೊಮೇನ್ ಪುನರಾವರ್ತಿಸುತ್ತ ಒಂದು ಪಾಲಿಪ್ರೋಟೀನ್ ಮಾಡಬಹುದು ಫೈಬ್ರೊನೆಕ್ಟಿನ್ ಪ್ರಕರಣವನ್ನು ತೆಗೆದುಕೊಳ್ಳೋಣ ಎಫ್ಎನ್ 3 ಸ್ವತಃ ಹದಿನೈದು ಡೊಮೇನ್ ಗಳನ್ನು ಹೊಂದಿದೆ ಈಗ ಉದ್ದವಾದ ಪ್ರೋಟೀನ್ ಅನ್ನು ಚಿತ್ರಿಸಿದರೆ ಮತ್ತು ಝೆಡ್ ಸ್ಥಾನವನ್ನು ಹೊಂದಿದ್ದರೆ ಈ ಉದ್ದದ ಪ್ರೋಟೀನ್ ಅನ್ನು ಚಿತ್ರಿಸಿದರೆ ನೀವು ಗಮನಿಸುವ ಒಂದು ವಿಷಯವೆಂದರೆ ಅನೇಕ ಪೀಕ್ ಗಳು ಇರುತ್ತವೆ ಎಂದು ನಾನು ಎಲ್ಲಾ ಹದಿನೈದು ಡೊಮೇನ್ ಗಳನ್ನು ಚಿತ್ರಿಸುತ್ತಿಲ್ಲ ಆದರೆ ಈ ಬಹು ಪೀಕ್ ಗಳು ಅದು ಹೋಲಿಸಬಹುದಾದ ಉದ್ದವು ಹೋಲಿಸಬಹುದಾದ ಶಕ್ತಿಗಳನ್ನು ಹೊಂದಿರಬಹುದು ಪೀಕ್ ಗಳನ್ನು ನಿಯೋಜಿಸುವುದು ಅಸಾಧ್ಯ ಈ ಕಾರಣಕ್ಕಾಗಿ ನೀವು ಮಾಡಬೇಕಾಗಿರುವುದು ಪ್ರೋಟೀನ್ ಅನ್ನು ನಿರ್ಮಿಸುವುದು ನೀವು ಪ್ರೋಟೀನ್ ಗಳನ್ನು ಎಂಜಿನಿಯರ್ ಮಾಡಬೇಕು ಡೊಮೇನ್ ಒಂದು ಎಫ್ಎನ್ 3 ಎಂದು ಹೇಳೋಣ ಮತ್ತು ಈ ಡೊಮೇನ್ ಪುನರಾವರ್ತನೆಯಾಗುತ್ತಲೇ ಇರುತ್ತದೆ ಹೀಗೆ ನೀವು ಪುನರಾವರ್ತಿಸುವ ಒಂದು ಅಥವಾ ಬಹು ಡೊಮೇನ್ ಗಳನ್ನು ಒಳಗೊಂಡಿರುವ ಈ ಪ್ರೋಟೀನ್ ಗಳನ್ನು ವಿನ್ಯಾಸಗೊಳಿಸಿದ್ದೀರಿ ಎಂದಾದರೆ ಅಂತಹ ಒಂದು ಪ್ರಕರಣವನ್ನು ನಾವು ತೆಗೆದುಕೊಳ್ಳೋಣ ಈಗ ನೀವು ಪ್ರೋಟೀನ್ ಅನ್ನು ವಿನ್ಯಾಸಗೊಳಿಸಿದ್ದೀರಿ ಎಂದು ಹೇಳೋಣ ಈಗ ನೀವು ಈ ಪಾಲಿಪ್ರೊಟೀನ್ ಅನ್ನು ತಯಾರಿಸಿದ ನಂತರ ಒಂದು ಪ್ರಮುಖ ಹೆಜ್ಜೆ ಎಂದರೆ ಪ್ರೋಟೀನ್ ಮಡಚಿಕೊಳ್ಳುತ್ತದೆಯೇ ಮತ್ತು ಇಲ್ಲವೇ ಎಂದು ಖಚಿತಪಡಿಸಿಕೊಳ್ಳಲು ನೀವು ವೃತ್ತಾಕಾರದ ಡೈಕ್ರೊಯಿಸಂ ಮತ್ತು ಇತರ ತಂತ್ರಗಳನ್ನು ಬಳಸಿಕೊಂಡು ಖಚಿತಪಡಿಸಿಕೊಳ್ಳಬೇಕು ನೀವು ಯಾವುದೇ ಎಎಫ್ಎಂ ಮಾಡುವ ಮೊದಲು ಇದನ್ನು ನೀವು ಪರಿಶೀಲಿಸಬೇಕು ಮತ್ತು ನೀವು ವಿನ್ಯಾಸಗೊಳಿಸಿದ ಪ್ರೋಟೀನ್ ಸ್ಥಿರವಾಗಿ ಮಡಚಿಕೊಳ್ಳುತ್ತದೆಯೇ ಎಂದು ಪರಿಶೀಲಿಸಬೇಕು ಪುನರಾವರ್ತಿಸುವ ಎ ಎ ಎ ಎ ಘಟಕವಿರುವ ಪ್ರೋಟೀನ್ ಅನ್ನು ನೀವು ಮಾಡಿದ್ದೀರಿ ಎನ್ನೋಣ ವಿಶಿಷ್ಟವಾಗಿ ನೀವು ಉದ್ದವನ್ನು ಆರಿಸಿದರೆ ಪ್ರೋಟೀನ್ ಕೇವಲ ಎರಡು ಮಾರ್ಗಗಳಲ್ಲಿ ಮಡಿಚಬಹುದು ಆದರೆ ನೀವು ಎಎಫ್ಎಂ ಪ್ರಯೋಗವನ್ನು ಮಾಡಿದ್ದೀರಿ ಮತ್ತು ಯಾವುದೇ ಸಿಗ್ನಲ್ ಇರಲಿಲ್ಲ ಎನ್ನೋದಾದರೆ ಯಾವುದೇ ಸಿಗ್ನಲ್ ಗಮನಿಸದಂತಹ ಪರಿಸ್ಥಿತಿಯನ್ನು ನೀವು ಹೊಂದಿದ್ದೀರಿ ಎಂದರ್ಥ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಸಾಧ್ಯತೆಗಳು ಯಾವುವು ಒಂದು ಸಾಧ್ಯತೆಯೆಂದರೆ ನಾನು ಚಿತ್ರಿಸಿ ಹೇಳುತ್ತೇನೆ ಮತ್ತು ಪ್ರೋಟೀನ್ ತುಂಬಾ ಅಸ್ಥಿರವಾಗಿದೆ ಎಂದು ಸಹ ಹೇಳೋಣ ಪ್ರಾರಂಭದಲ್ಲಿ ಅದು ಸರಿಯಾಗಿ ಮಡಚಿಕೊಳ್ಳುವುದಿಲ್ಲ ಮತ್ತು ಅದಕ್ಕಾಗಿಯೇ ನಾನು ಹೇಳಿದ್ದೇನೆಂದರೆ ಪ್ರೋಟೀನ್ ಮಡಚಿಕೊಳ್ಳುತ್ತದೆಯೇ ಮತ್ತು ಅದು ಸ್ಥಿರವಾಗಿರತ್ತದೆಯೇ ಎಂದು ನಾವು ಖಚಿತಪಡಿಸಿಕೊಳ್ಳಬೇಕು ಆದರೆ ನೀವು ಜೀವರಾಸಾಯನಶಾಸ್ತ್ರ ಪರಿಕರಗಳನ್ನು ಬಳಸಿ ಪರೀಕ್ಷೆ ಮಾಡಿದ್ದರೆ ಅದು ಸಮಸ್ಯೆಯಾಗುವುದಿಲ್ಲ ಇದು ನಿಮಗೆ ತಿಳಿದ ಹಾಗೆ ಈ ರೀತಿ ಇರುವುದಿಲ್ಲ ಆದರೆ ಪ್ರೋಟೀನ್ ತುಂಬಾ ಅಸ್ಥಿರವಾಗಿರುವ ಒಂದು ಸಾಧ್ಯತೆಯಾಗಿರಬಹುದು ಮತ್ತೊಂದು ಸಾಧ್ಯತೆ ಏನು ಪ್ರೋಟೀನ್ ಸೂಪರ್ ಸ್ಥಿರವಾಗಿರುತ್ತದೆ ಮತ್ತು ತೆರೆದುಕೊಳ್ಳಲು ಹೆಚ್ಚಿನ ಬಲ ಬೇಕಾಗುತ್ತದೆ ಇದು ಸ್ವಲ್ಪಮಟ್ಟಿಗೆ ಪ್ರತಿರೋಧಕವಾಗಿದೆ ಹೀಗಾಗಿ ಪ್ರೋಟೀನ್ ಏಕೆ ಸ್ಥಿರವಾಗಿದೆ ಎಂದು ನಮಗೆ ತಿಳಿದಿದ್ದರೆ ಅದನ್ನು ಕಂಡುಹಿಡಿಯಲು ನಮಗೆ ಏಕೆ ಸಾಧ್ಯವಾಗುತ್ತಿಲ್ಲ ಎಂದು ನಾನು ಹೇಳುತ್ತಿದ್ದೇನೆ ಕಾರಣಗಳು ಈ ರೀತಿಯಾಗಿರುತ್ತವೆ ಪ್ರೋಟೀನ್ ಅನ್ನು ತಲಾಧಾರಕ್ಕೆ ಲಂಗರು ಹಾಕಲಾಗುತ್ತದೆ ಮತ್ತು ನೀವು ಪ್ರೋಟೀನ್ ಅನ್ನು ಎಳೆಯುವಾಗ ನೀವು ಈ ರೀತಿಯ ಸಂರಚನೆಯನ್ನು ಪಡೆಯುತ್ತೀರಿ ತುದಿಯು ಮೇಲಕ್ಕೆ ಚಲಿಸುತ್ತಿದೆ ಮತ್ತು ನೀವು ಪ್ರೋಟೀನ್ ಅನ್ನು ಎಳೆಯಲು ಪ್ರಯತ್ನಿಸುತ್ತಿದ್ದೀರಿ ಮತ್ತು ಡೊಮೇನ್ ಅನ್ನು ತೆರೆಯಲು ಅಗತ್ಯವಾದ ಶಕ್ತಿ ಲಭ್ಯವಿದ್ದರೆ ಮಾತ್ರ ತುದಿಯನ್ನು ಪ್ರೋಟೀನ್ ಎಳೆಯಲು ಸಾಧ್ಯವಾಗುತ್ತದೆ ಆದ್ದರಿಂದ ಇದು ಹೇಗೆ ಕೆಲಸ ಮಾಡುತ್ತದೆ ಎಂದು ನಾನು ಅದನ್ನು ಇಲ್ಲಿ ಬರೆದು ತೋರಿಸುತ್ತೇನೆ ಏಕ ಡೊಮೇನ್ ಗಳನ್ನು ತೆರೆಯಲು ಬೇಕಾದ ಶಕ್ತಿಗಿಂತ ಪ್ರೋಟೀನ್ ನ್ನು ತುದಿಯಿಂದ ಬೇರ್ಪಡಿಸಲು ಬೇಕಾದ ಬಲವು ಹೆಚ್ಚಾಗಿದ್ದರೆ ಮಾತ್ರ ಪ್ರೋಟೀನ್ ತೆರೆದುಕೊಳ್ಲಲು ಸಾಧ್ಯವಾಗುತ್ತೆ ಇದು ಮಾನದಂಡವಾಗಿದೆ ತುದಿಯಿಂದ ಪ್ರೋಟೀನ್ ಅನ್ನು ಬೇರ್ಪಡಿಸಲು ಅಗತ್ಯವಾದ ಬಲವಿದ್ದರೆ ಮಾತ್ರ ಪ್ರೋಟೀನ್ ತೆರೆದುಕೊಳ್ಳಬಹುದು ಪ್ರೋಟೀನ್ ತೆರೆದುಕೊಳ್ಳಬಹುದು ಎಂದು ನಾನು ಹೇಳಿದಾಗ ಅಂದರೆ ತೆರೆದುಕೊಳ್ಳುವ ನಿರ್ದಿಷ್ಟ ವೈಶಿಷ್ಟ್ಯವನ್ನು ಪ್ರಯೋಗದೊಂದಿಗೆ ಗಮನಿಸಬಹುದು ಆದ್ದರಿಂದ ಇದು ಸರಣಿಯಲ್ಲಿ ಸಂಪರ್ಕ ಹೊಂದಿದ ಸ್ಪ್ರಿಂಗ್ ಗಳ ವ್ಯವಸ್ಥೆಯಾಗಿದೆ ಯಾವಾಗಲೂ ದುರ್ಬಲ ಲಿಂಕ್ ಮೊದಲು ಒಡೆಯುತ್ತದೆ ಏಕೆಂದರೆ ಡೊಮೇನ್ ಅನ್ನು ತೆರೆಯಲು ಬೇಕಾದ ಬಲವು ತುದಿ ಮತ್ತು ಪ್ರೋಟೀನ್ ನಡುವಿನ ಸೇರ್ಪಡೆ ಬಲಕ್ಕಿಂತ ಹೆಚ್ಚಿನದಾಗಿದ್ದರೆ ತುದಿಯಿಂದ ತಲುಪುವಿಕೆಯು ಪ್ರೋಟೀನ್ ನಿಂದ ಬೇರ್ಪಡಿಸಲ್ಪಡುತ್ತದೆ ಆದ್ದರಿಂದ ನೀವು ಕೇವಲ ಎರಡು ಬೇರ್ಪಡುವಿಕೆ ಪೀಕ್ ಗಳನ್ನು ನೋಡುವ ಯಾವುದೇ ಸಂಕೇತವನ್ನು ನೀವು ಕಾಣುವುದಿಲ್ಲ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನೀವು ಗಮನಿಸಿದ್ದು ಏನು ಎಂದರೆ ಇದು ಮೇಲ್ಮೈಯಿಂದ ಪ್ರೋಟೀನ್ ಅನ್ನು ಬೇರ್ಪಡಿಸುವುದರೊಂದಿಗೆ ಸಂಬಂಧಿಸಿದೆ ಮತ್ತು ಇದು ಕೆಳಗಿನಿಂದ ತುದಿಯನ್ನು ಬೇರ್ಪಡಿಸುವುದರೊಂದಿಗೆ ಸಂಬಂಧಿಸಿದ್ದು ಎಂದು ಈ ಸಂದರ್ಭದಲ್ಲಿ ನಿಮ್ಮ ಪ್ರೋಟೀನ್ ಡೊಮೇನ್ ಗಳು ತುಂಬಾ ಸ್ಥಿರವಾಗಿದ್ದರು ಸಹ ನೀವು ಯಾವುದೇ ಸಂಕೇತವನ್ನು ನೋಡುವುದಿಲ್ಲ ನಾವು ನೋಡಿದ ಹಾಗೆ ಎರಡು ಸಾಧ್ಯತೆಗಳಿವೆ ಪ್ರೋಟೀನ್ ತುಂಬಾ ಅಸ್ಥಿರವಾಗಿದೆ ನಂತರ ನೀವು ಹೆಚ್ಚು ನೋಡಲಾಗುವುದಿಲ್ಲ ಪ್ರೋಟೀನ್ ಸೂಪರ್ ಸ್ಥಿರವಾಗಿರುತ್ತದೆ ಮತ್ತು ಹೆಚ್ಚಿನ ಬಲ ಬೇಕಾಗುತ್ತದೆ ನಂತರ ನೀವು ಅದನ್ನು ನೋಡುತ್ತೀರಿ ಇನ್ನೊಂದು ಪರಿಸ್ಥಿತಿ ಇದೆ ಅದೇನೆಂದರೆ ತೆರೆದುಕೊಳ್ಳುವ ಶಕ್ತಿ ಚಿಕ್ಕದಾಗಿದ್ದರೆ ಅದು ಉಪಕರಣದ ರೆಸಲ್ಯೂಶನ್ ಮಿತಿಗಿಂತ ಕಡಿಮೆಯಿರುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಿಮ್ಮ ಬಲ ಪ್ರಮಾಣದಲ್ಲಿ ನೀವು ಇಪ್ಪತ್ತು ಪಿಕೊ ನ್ಯೂಟನ್ ಗಳ ಕೆಳಗೆ ಪರಿಹರಿಸಲು ಸಾಧ್ಯವಾಗದಿದ್ದರೆ ಅಂದರೆ ಇಪ್ಪತ್ತು ಪಿಕೊ ನ್ಯೂಟನ್ ಗಳ ಕೆಳಗೆ ಏನೂ ಕಾಣುವುದಿಲ್ಲ ಇಪ್ಪತ್ತೈದು ಪಿಕೊ ನ್ಯೂಟನ್ ಗಳು ಸಂಪೂರ್ಣ ಕಡಿಮೆ ಆಗಿದ್ದು ಏನನ್ನು ರೆಕಾರ್ಡ್ ಮಾಡಲಾಗುವುದಿಲ್ಲ ನೀವು ಇಪ್ಪತ್ತೈದು ಪಿಕೊ ನ್ಯೂಟನ್ ಗಳಿಗಿಂತ ಕೆಳಗಿದ್ದಾಗ ಯಾವುದೇ ಸ್ಪೆಕ್ಟ್ರಾ ಅಥವಾ ಪೀಕ್ ಅನ್ನು ಪಡೆಯುವುದಿಲ್ಲ ಅಂತಹ ಸಂದರ್ಭದಲ್ಲಿ ನೀವು ಗಮನಿಸದ ಅದೇ ವಿಷಯವನ್ನು ನೀವು ಮತ್ತೆ ನೋಡುತ್ತೀರಿ ಆದ್ದರಿಂದ ಇದು ತೆರೆದುಕೊಳ್ಳುವ ಬಲವು ತುಂಬಾ ಕಡಿಮೆ ಇರುವ ಇತರ ಸಂದರ್ಭವಾಗಿದೆ ನಂತರ ನಿಮ್ಮ ಸಾಧನವೂ ಸಹ ಆ ಬಲವನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ ಆದರೆ ಇನ್ನೂ ವಿಶಾಲವಾದ ಪ್ರದೇಶವಿದೆ ಅದರ ಮೇಲೆ ನೀವು ಇನ್ನೂ ಕಾರ್ಯನಿರ್ವಹಿಸಬಹುದು ಮತ್ತು ತೆರೆದುಕೊಳ್ಳುವ ಸ್ಪೆಕ್ಟ್ರಾ ಗಳು ಯಾವುವು ಎಂಬುದನ್ನು ಕಂಡುಹಿಡಿಯಬಹುದು ಈಗ ವಿನ್ಯಾಸ ಅಥವಾ ಪ್ರೋಟೀನ್ ರಚನೆಯ ಅಂಶ ಬರುತ್ತದೆ ಆದ್ದರಿಂದ ನೀವು ಈ ಪಾಲಿ ಪ್ರೋಟೀನ್ ಅನ್ನು ತಯಾರಿಸುತ್ತೀರಿ ಎಂದು ನಾನು ಹೇಳಿದೆ ಈಗ ನಿಮಗೆ ಸಿಗ್ನಲ್ ಸಿಕ್ಕಿಲ್ಲ ಎಂದು ಹೇಳೋಣ ಮೂರು ಸಾಧ್ಯತೆಗಳಿವೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಈ ಮೂರು ಸಾಧ್ಯತೆಗಳು ನಿಮಗೆ ಸಿಗ್ನಲ್ ಸಿಗದಿರುವ ಕಾರಣವಾಗಿವೆ ಆದ್ದರಿಂದ ನಿಮ್ಮ ಪ್ರೋಟೀನ್ ಗೆ ಇವುಗಳಲ್ಲಿ ಯಾವುದು ಅನ್ವಯಿಸುತ್ತದೆ ಎಂಬುದನ್ನು ಕಂಡುಹಿಡಿಯುವುದು ತುಂಬಾ ಕಷ್ಟ ಹಾಗಾದರೆ ಅದನ್ನು ಅರ್ಥಮಾಡಿಕೊಳ್ಳಲು ಸಾಮಾನ್ಯವಾಗಿ ಏನು ಮಾಡಲಾಗುತ್ತದೆ ಇತರ ಪ್ರಯೋಗಗಳ ಪ್ರಕಾರ ನಿಮ್ಮ ಪ್ರೋಟೀನ್ ಸ್ಥಿರವಾಗಿ ಮಡಚುತ್ತಿದೆ ಎಂದು ನಿಮಗೆ ತಿಳಿದಿದೆ ನೀವು ಇಲ್ಲಿ ಮಾಡುತ್ತಿರುವುದು ಕೇವಲ ಎ ಎ ಎ ಎ ಯಂತಹ ಪಾಲಿ ಪ್ರೋಟೀನ್ ಗಳನ್ನು ಹೊಂದುವ ಬದಲು ನೀವು ಎ ಮತ್ತು ಬಿ ಯೊಂದಿಗೆ ಪಾಲಿ ಪ್ರೋಟೀನ್ ಅನ್ನು ತಯಾರಿಸುತ್ತೀರಿ ಎರಡು ಘಟಕಗಳಲ್ಲಿ ಬಿ ಒಂದು ಘಟಕವಾಗಿದ್ದು ಅದರ ತೆರೆದುಕೊಳ್ಳುವ ನಿರ್ದಿಷ್ಟ ವೈಶಿಷ್ಟ್ಯವನ್ನು ಈ ಹಿಂದೆಯೇ ಸ್ಥಾಪಿಸಲಾಗಿದೆ ತಾರ್ಕಿಕ ಅಂಶವೆಂದರೆ ನೀವು ಪ್ರಯೋಗವನ್ನು ಮಾಡುತ್ತಿದ್ದರೆ ನಿಮಗೆ ತಿಳಿಯುವುದೇನೆಂದರೆ ಬಿ ತೆರೆದುಕೊಳ್ಳುವ ನಿರ್ದಿಷ್ಟ ವೈಶಿಷ್ಟ್ಯವನ್ನು ಹೊಂದಿದೆ ಹಾಗು ನಿಮಗೆ ಎ ಸಿಗದಿದ್ದರೂ ಸಹ ಆಗ ನಿಮ್ಮ ಪ್ರೋಟೀನ್ ನ ತೆರೆದುಕೊಳ್ಳುವ ನಿರ್ದಿಷ್ಟ ವೈಶಿಷ್ಟ್ಯದ ಬಿ ಸಿಗ್ನಲ್ ಯಾವಾಗಲೂ ಗೋಚರಿಸುತ್ತದೆ ಎಂದು ನಿಮಗೆ ತಿಳಿಯುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ನೀವು ಬಹುಶಃ ಎ ತುಂಬಾ ಕಡಿಮೆ ತೆರೆದುಕೊಳ್ಳುವ ಶಕ್ತಿಯನ್ನು ಹೊಂದಿದೆ ಎಂದು ಹೇಳಬಹುದು ಅದಕ್ಕಾಗಿಯೇ ನಾವು ಅದನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ ಅಥವಾ ಅದು ಒಂದು ಸಾಧ್ಯತೆಯಾಗಿದೆ ಈಗ ಮುಂದಿನ ಪ್ರಶ್ನೆಯೆಂದರೆ ನಾವು ಹೇಗೆ ಬಹು ಪ್ರೊಟೀನ್ಗಳನ್ನು ವಿನ್ಯಾಸ ಗೊಳಿಸಬಹುದು ನಾವು ಏನಾದರೂ ಎ ಎ ಎ ಎ ಮತ್ತು ಬಿ ಬಿ ಬಿ ಬಿ ಅಥವಾ ಎ ಬಿ ಎ ಬಿ ಎ ಬಿ ಎ ಬಿ ಈ ರೀತಿಯಾಗಿ ವಿನ್ಯಾಸ ಗೊಳಿಸಬಹುದ ಆದ್ದರಿಂದ ಸಂಕ್ಷಿಪ್ತವಾಗಿ ಹೇಳೋದಾದರೆ ನಾನು ಎ ಎನ್ ಬಾರಿ ಬಿ ಎನ್ ಬಾರಿ ಅಥವಾ ಎಬಿ ಎನ್ ಬಾರಿ ಪುನರಾವರ್ತಿಸಬೇಕಾ ಆದ್ದರಿಂದ ಎನ್ ವೇರಿಯಬಲ್ ಆಗಿರಬಹುದು ಹೀಗಾಗಿ ನೀವು ಎನ್ ಅನ್ನು ಆರಿಸುತ್ತೀರಿ ಅಂದರೆ ಪ್ರೋಟೀನ್ ಸರಿಯಾಗಿ ಮಡಚುತ್ತಿದೆ ಎಂದು ನಿಮಗೆ ತಿಳಿದಿರುತ್ತದೆ ಎನ್ ಒಂದು ಸಂದರ್ಭದಲ್ಲಿ ಮೂರು ಆಗಿರಬಹುದು ಅಥವಾ ಒಂದು ಸಂದರ್ಭದಲ್ಲಿ ಎನ್ ನಾಲ್ಕು ಆಗಿರಬಹುದು ಆದರೆ ಈ ಪ್ರೋಟೀನ್ ಸರಿಯಾಗಿ ಮಡಚಿಕೊಳ್ಳುತ್ತಿದಿಯೇ ಎಂದು ನೀವು ಖಚಿತಪಡಿಸಿಕೊಳ್ಳಬೇಕು ಆದ್ದರಿಂದ ಅದರೊಂದಿಗೆ ನಾನು ಇಂದು ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸುತ್ತೀನಿ ಪ್ರೋಟೀನ್ಗಳ ಮಡಿಸುವ ನಿರ್ದಿಷ್ಟ ವೈಶಿಷ್ಟ್ಯವನ್ನು ಕಂಡುಹಿಡಿಯಲು ಪ್ರಯತ್ನಿಸುವಾಗ ಮತ್ತು ಅದನ್ನು ಸೂಕ್ತವಾದ ಡೊಮೇನ್ಗಳಿಗೆ ನಿಯೋಜಿಸುವಾಗ ಸಂಬಂಧಿಸಿದ ಸವಾಲುಗಳು ಯಾವುವು ಎಂದು ನಾವು ನೋಡಿದ್ದೇವೆ ಮುಂದಿನ ತರಗತಿಯಲ್ಲಿ ನಾವು ಇಲ್ಲಿಂದ ಮುಂದಕ್ಕೆ ಇನ್ನು ಹೆಚ್ಚು ತಿಳಿದುಕೊಳ್ಳೋಣ ಧನ್ಯವಾದಗಳು